ಈ ಮಾಡ್ಯೂಲ್ಗೆ ಸುಸ್ವಾಗತ ನಾವು ಕೊನೆಯ ಮಾಡ್ಯೂಲ್ನಲ್ಲಿನೋಡಿರುವುದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಪರಿಣಾಮವಾಗಿದೆ ಆದ್ದರಿಂದ ಹಿಂದಿನ ಇನ್ಪುಟ್ ಆಫ್ಸೆಟ್ ಕರೆಂಟ್ ಮತ್ತು ಅದಕ್ಕೂ ಮೊದಲು ನಾವು ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನೋಡಿದ್ದೇವೆ ಈಗ ಆಪರೇಷನಲ್ ಆಂಪ್ಲಿಫೈಯರ್ನ ಕೆಲವು ಗುಣಲಕ್ಷಣಗಳಾದ ಥರ್ಮಲ್ ಡ್ರಿಫ್ಟ್ thermal drift ಆದ್ದರಿಂದ ಥರ್ಮಲ್ ಡ್ರಿಫ್ಟ್ thermal drift ಆದ್ದರಿಂದ ನಾವು ಸ್ಲೈಡ್ ಅನ್ನು ನೋಡೋಣ Op Amps ಒಂದು ಸೆಮಿಕಂಡಕ್ಟರ್ ಸಾಧನವಾಗಿರುವುದರಿಂದ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ ಅದುವೇ ಥರ್ಮಲ್ ಡ್ರಿಫ್ಟ್ ಇದು ಆಪರೇಟಿಂಗ್ ತಾಪಮಾನದಲ್ಲಿನ ಬದಲಾವಣೆಯಾಗಿದೆ ಏಕೆಂದರೆ ಆಪ್ ಆಂಪ್ಸ್ ಸೆಮಿಕಂಡಕ್ಟರ್ ಸಾಧನಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಆಪ್ ಆಂಪ್ಸ್ ಅನ್ನು ಸೆಮಿಕಂಡಕ್ಟರ್ ಸಾಧನಗಳಾಗಿ ಪರಿಗಣಿಸಲಾಗುತ್ತದೆ ಏಕೆಂದರೆ ನಾವು ಆಪ್ ಆಂಪ್ ಅನ್ನು ವಿನ್ಯಾಸಗೊಳಿಸಲು ಅರೆವಾಹಕ ವಸ್ತುಗಳನ್ನು ಬಳಸುತ್ತಿದ್ದೇವೆ ಮತ್ತು ಸೆಮಿಕಂಡಕ್ಟರ್ ವಸ್ತುವನ್ನು ಬಳಸುತ್ತಿರುವಾಗ ಅದು ಗಾಳಿಯನ್ನು ಹೊಂದಿದ್ದು ಅದು ಬದಲಾಗುತ್ತದೆ ಆಪರೇಟಿಂಗ್ ತಾಪಮಾನದಲ್ಲಿನ ಬದಲಾವಣೆಯೊಂದಿಗೆ ಅದು ತನ್ನ ನಡವಳಿಕೆಯನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸುತ್ತದೆ ಆದ್ದರಿಂದ 25 ಡಿಗ್ರಿ ಕೆಳಗೆ ನಮ್ಮ ಸರ್ಕ್ಯೂಟ್ ಉಳಿಯುವುದಿಲ್ಲ ಆದ್ದರಿಂದ ತಾಪಮಾನವು 35 ಡಿಗ್ರಿಗಳಿಗೆ ಏರಿದಾಗ ಇದನ್ನು ಡ್ರಿಫ್ಟ್ driftಎಂದು ಕರೆಯಲಾಗುತ್ತದೆ ಬಯಾಸ್ ಕರೆಂಟ್ ಆಫ್ಸೆಟ್ ಕರೆಂಟ್ ಆಫ್ಸೆಟ್ ವೋಲ್ಟೇಜ್ ತಾಪಮಾನದೊಂದಿಗೆ ಬದಲಾಗುತ್ತದೆ ಆದ್ದರಿಂದ ನೀವು 1 ತಾಪಮಾನಕ್ಕೆ ಬೇರೆ ತಾಪಮಾನವನ್ನು ಶೂನ್ಯಗೊಳಿಸಿದರೆ ಅದನ್ನು ಮತ್ತೊಂದು ತಾಪಮಾನಕ್ಕೆ ಶೂನ್ಯಗೊಳಿಸದಿರಬಹುದು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಬಯಾಸ್ ಕರೆಂಟ್ ಆಫ್ಸೆಟ್ ವೋಲ್ಟೇಜ್ಗಾಗಿ ಡ್ರಿಫ್ಟ್ ಪ್ಯಾರಾಮೀಟರ್ಗಳನ್ನು ನಿರ್ದಿಷ್ಟಪಡಿಸಬಹುದು ಮತ್ತು ತಯಾರಕರ ಡೇಟಾಶೀಟ್ ಯಾವುದೇ ನಿರ್ದಿಷ್ಟ Op Amp ನ ಪ್ರಮಾಣವನ್ನು ನಿರ್ದಿಷ್ಟಪಡಿಸುತ್ತದೆ ತಾಪಮಾನದಲ್ಲಿನ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ ಬದಲಾವಣೆಯೊಂದಿಗೆ ಇನ್ಪುಟ್ ಆಫ್ಸೆಟ್ ಬದಲಾವಣೆಗಳ ಪ್ರಮಾಣವನ್ನು ಇದು ಹೇಳುತ್ತದೆ ಈಗ LM741 ನಲ್ಲಿ ಡ್ರಿಫ್ಟ್ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ಗೆ 15 ಮೈಕ್ರೋ ವೋಲ್ಟ್ಗಳಾಗಿದ್ದು ಇದು ಬಹಳ ಕಳಪೆ ಪ್ರಕರಣದ ಡ್ರಿಫ್ಟ್ ಆಗಿದೆ ಆದ್ದರಿಂದ ಸರ್ಕ್ಯೂಟ್ ಅನ್ನು 0 ಯಿಂದ 16 ಡಿಗ್ರಿ ವರೆಗೆ ನಿರ್ವಹಿಸಬೇಕಾದರೆ ಇನ್ಪುಟ್ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ಗೆ 15 ಮೈಕ್ರೋ ವೋಲ್ಟ್ಗಳಿಂದ 60 ಡಿಗ್ರಿಗೆ ಬದಲಾಗಬಹುದು ಅಂದರೆ 16 ಡಿಗ್ರಿ ತಾಪಮಾನದ ವ್ಯಾಪ್ತಿಯಲ್ಲಿ 0 9 ವೋಲ್ಟ್ಗಳು ಅಂದರೆ 0 ರಿಂದ 60 ರವರೆಗೆ 0 9 ಮಿಲಿವೋಲ್ಟ್ಗಳ ಬದಲಾವಣೆ ಇದೆ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ ಅನ್ನು ಯಾವ ತಾಪಮಾನಕ್ಕೆ ರದ್ದುಗೊಳಿಸುತ್ತಿದ್ದೀರಿ ಎಂದು ಥರ್ಮಲ್ ಡ್ರಿಫ್ಟ್ ಅನ್ನು ಅರ್ಥಮಾಡಿಕೊಳ್ಳುವುದು ಇದು ಬಹಳ ಮುಖ್ಯ ಈಗ 100 ಗೈನ್ ಹೊಂದಿರುವ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು 25 ಡಿಗ್ರಿಯಲ್ಲಿ ಶೂನ್ಯಗೊಳಿಸಲಾಗಿದೆ ಎಂಬ ಉದಾಹರಣೆಯನ್ನು ನೋಡೋಣ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ಗೆ 0 15 ಮಿಲಿವೋಲ್ಟ್ಗಳ ಆಫ್ಸೆಟ್ ಡ್ರಿಫ್ಟ್ಗೆ ತಾಪಮಾನವು 50 ಡಿಗ್ರಿಗೆ ಏರಿದರೆ ಔಟ್ಪುಟ್ ವೋಲ್ಟೇಜ್ಗೆ ಏನಾಗುತ್ತದೆ ಇದು ಕೊಟ್ಟಿರುವ ಸಮಸ್ಯೆಯಾಗಿದ್ದು ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫೈಯರ್ಗೆ ಇರುವ ಸಮಸ್ಯೆ ಏನು ಮತ್ತು ಅದು 100 ಗೈನ್ ನನ್ನು ಹೊಂದಿದೆ ಮತ್ತು ಅದನ್ನು 25 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಶೂನ್ಯಗೊಳಿಸಲಾಗುತ್ತದೆ ಆದ್ದರಿಂದ ನಮ್ಮ ಔಟ್ಪುಟ್ ವೋಲ್ಟೇಜ್ 0 ಆಗಿದೆ ಎಲ್ಲವನ್ನೂ ಕಾಳಜಿ ವಹಿಸಲಾಗುತ್ತದೆ ಆದರೆ ತಾಪಮಾನವು 50 ಡಿಗ್ರಿಗೆ ಹೆಚ್ಚಾದರೆ ಔಟ್ಪುಟ್ ವೋಲ್ಟೇಜ್ ಏನಾಗುತ್ತದೆ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ ಗೆ 0 15 ಮಿಲಿ ವೋಲ್ಟ್ಗಳ ಡ್ರಿಫ್ಟ್ನ ಆಫ್ಸೆಟ್ ವೋಲ್ಟೇಜ್ ಡ್ರಿಫ್ಟ್ಗೆ 50 ಕ್ಕೆ ಡಬಲ್ ಆಗಿರುತ್ತದೆ ತಾಪಮಾನದಿಂದಾಗಿ ಇನ್ಪುಟ್ ವೋಲ್ಟೇಜ್ 0 15 ಡಿಗ್ರಿ 50 50 ಕ್ಕೆ ಏರುತ್ತದೆ ಅದು 50 ಆಗಿದ್ದು ಅದು 3 75 ಮಿಲಿವೋಲ್ಟ್ಗಳಿಗೆ ಸಮನಾಗಿರುತ್ತದೆ ಇದು ಇನ್ಪುಟ್ ಬದಲಾವಣೆಯಾಗಿರುವುದರಿಂದ ಔಟ್ಪುಟ್ ವೋಲ್ಟೇಜ್ Vo Vosgain ಅಂದರೆ Vos 3 75 ತೆರೆದ ಲೂಪ್ ಗೈನ್ ಅಥವಾ ಕ್ಲೋಸ್ಡ್ ಲೂಪ್ ಗೇನ್ 375 ಆದ್ದರಿಂದ ನಮ್ಮ ಔಟ್ಪುಟ್ ವೋಲ್ಟೇಜ್ Vo 375 millivolts ಸಮಾನವಾಗಿರುತ್ತದೆ ಇದು ಔಟ್ಪುಟ್ ವೋಲ್ಟೇಜ್ ನಲ್ಲಿ ಪ್ರಮುಖ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಇದು ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆಯು ಒಂದು ಪ್ರಮುಖ ಡ್ರಿಫ್ಟ್ ಆಗಿದೆ ಅಂದರೆ ಆಪರೇಷನಲ್ ಅಂಪ್ಲಿಫಯರ್ ನ ಕಾರ್ಯಕ್ಷಮತೆಯ ಮೇಲೆ ತಾಪಮಾನದ ಗಮನಾರ್ಹ ಪರಿಣಾಮವಿದೆ ಇನ್ನೂ ಕೆಲವು ನಿಯತಾಂಕಗಳನ್ನು ಗುಣಲಕ್ಷಣಗಳನ್ನು ನೋಡುವ ಇನ್ ಪುಟ್ ಪಿನ್ ಗಳಲ್ಲಿ ಹೇಗೆ ಇನ್ ಪುಟ್ ಇಂಪೆಡಾನ್ಸ್ ಎಂದು ನೋಡೋಣ LM741 ನಲ್ಲಿ 2 ಮೆಗಾ ಓಮ್ ಗಳ ಕನಿಷ್ಠ ಇನ್ ಪುಟ್ ಇಂಪೆಡಾನ್ಸ್ ಅನ್ನು ಹೊಂದಿದೆ ಇದು ಕಡಿಮೆ ಎಂದು ಪರಿಗಣಿಸಲಾಗಿದೆ ಅನೇಕ ಆಪ್ ಆಂಪ್ಸ್ 1 ಗಿಗಾ ಓಮ್ಸ್ ಇನ್ ಪುಟ್ ಇಂಪೆಡಾನ್ಸ್ ಹೊಂದಿದೆ ಈಗ Op amp ಕಾರ್ಯನಿರ್ವಹಿಸುವ ಮೊದಲು ಇನ್ಪುಟ್ ಪಿನ್ಗಳಲ್ಲಿ ಎಷ್ಟು ಹೆಚ್ಚು ಅಥವಾ ಕಡಿಮೆ ವೋಲ್ಟೇಜ್ ಅನ್ನು ಅನ್ವಯಿಸಬಹುದು ಎಂಬ ಇನ್ಪುಟ್ ವೋಲ್ಟೇಜ್ ಶ್ರೇಣಿಯನ್ನು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಶ್ರೇಣಿಗಳು ಎಂದು ಕರೆಯಲಾಗುತ್ತದೆ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದರೆ ಅದು ಹಾನಿಗೊಳಗಾಗಿದೆ ಎಂದರ್ಥ ಈ ಸಂದರ್ಭದಲ್ಲಿ ಪ್ಲಸ್ ಮೈನಸ್ 15 ವೋಲ್ಟ್ಗಳನ್ನು ಅನ್ವಯಿಸಿದರೆ ಇನ್ಪುಟ್ ಪ್ಲಸ್ ಮೈನಸ್ 13 ವೋಲ್ಟ್ಗಳ ಕೆಳಗಿರಬೇಕು ಇಲ್ಲಿ ಪ್ಲಸ್ ಮೈನಸ್ 15 ಅನ್ನು ಅನ್ವಯಿಸಿದರೆ ಇನ್ಪುಟ್ ವೋಲ್ಟೇಜ್ ವ್ಯಾಪ್ತಿಯು ಪ್ಲಸ್ ಮೈನಸ್ 13 ವೋಲ್ಟ್ಗಳಾಗಿರಬೇಕು ಎಂದು ಸಾಮಾನ್ಯವಾಗಿ ಹೇಳಬಹುದು DC ಯಲ್ಲಿ Op amp ನ ದೊಡ್ಡ ಸಿಗ್ನಲ್ ವೋಲ್ಟೇಜ್ ಗೈನ್ ಅನಂತವಾಗಿದೆ ನೈಜ ಜಗತ್ತಿನಲ್ಲಿ ಅದು ದೊಡ್ಡದಾಗಿದೆ ಆದರೆ ಅನಂತವಲ್ಲ ವಿಶಿಷ್ಟವಾಗಿ ಗೈನ್ ಪ್ರತಿ ಮಿಲಿ ವ್ಯಾಟ್ಗಳಿಗೆ ಸುಮಾರು 200 ವೋಲ್ಟ್ಗಳು ಅಥವಾ 200000 ಈಗ ಔಟ್ಪುಟ್ ವೋಲ್ಟೇಜ್ ಸ್ವಿಂಗ್ ನಾವು ಹೇಗೆ ವ್ಯಾಖ್ಯಾನಿಸಬಹುದು ಔಟ್ಪುಟ್ ವಿದ್ಯುತ್ ಸರಬರಾಜು ಪ್ಲಸ್ 5 ವ್ಯತ್ಯಾಸ ಅಂದರೆ ಪ್ಲಸ್ 15 ಮೈನಸ್ 15 ಅಥವಾ ನಾವು ನೀಡಿದ ಯಾವುದೇ ವಿದ್ಯುತ್ ಪೂರೈಕೆಗೆ ಹೋಗಲು ಸಾಧ್ಯವಿಲ್ಲ ಗರಿಷ್ಠ ಔಟ್ಪುಟ್ ವೋಲ್ಟೇಜ್ ಕೂಡ ಲೋಡ್ ಕರೆಂಟ್ ಮೇಲೆ ಅವಲಂಬಿತವಾಗಿರುತ್ತದೆ ಚಿಕ್ಕದಾದ ಲೋಡ್ ದೊಡ್ಡ ಲೋಡ್ ನಲ್ಲಿ ಔಟ್ಪುಟ್ ಹೆಚ್ಚು ಹೋಗಬಹುದು ಹೆಚ್ಚಿನ ಆಪ್ ಆಂಪ್ಸ್ಗಳು ವಿದ್ಯುತ್ ಸರಬರಾಜುಗಳಿಗೆ ಕೆಲವು ವೋಲ್ಟ್ಗಳ ಒಳಗೆ ಔಟ್ಪುಟ್ ಅನ್ನು ಸ್ವಿಂಗ್ ಮಾಡಬಹುದು ಅಂದರೆ 100 ಮಿಲಿ ವೋಲ್ಟ್ಗಳ ಒಳಗೆ ಔಟ್ಪುಟ್ ಅನ್ನು ಸ್ವಿಂಗ್ ಮಾಡಬಲ್ಲ ರೈಲ್ ಟು ರೈಲ್ ಆಪ್ ಆಂಪ್ಸ್ ಎಂದು ಕರೆಯಲ್ಪಡುವ ವಿಶೇಷ ಆಪ್ ಆಂಪ್ಸ್ಗಳನ್ನು ಬ್ಯಾಟರಿ ಚಾಲಿತ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಅಲ್ಲಿ ವಿದ್ಯುತ್ ಸರಬರಾಜು 6 ವೋಲ್ಟ್ ಅಥವಾ ಅದಕ್ಕಿಂತ ಕಡಿಮೆ ಇರಬಹುದು ಅದು ಔಟ್ಪುಟ್ ವೋಲ್ಟೇಜ್ ಆಗಿದೆ ಔಟ್ಪುಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಇನ್ನೊಂದು ಪ್ಯಾರಾಮೀಟರ್ ಅನ್ನು ನೋಡೋಣ ಆಪ್ ಅಂಪ್ ನ ಔಟ್ಪುಟ್ ಪಿನ್ನಿಂದ ಎಷ್ಟು ಕರೆಂಟ್ ಅನ್ನು ಪಡೆಯಬಹುದು ಅಥವಾ ಹೇಳಬಹುದು ಗರಿಷ್ಠ ಕರೆಂಟ್ ಅನ್ನು ಸಾಮಾನ್ಯವಾಗಿ ಒಪ್ ಆಂಪಿಯರ್ ಗೆ ತಲುಪಿಸದಿರುವಾಗ ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ಗಳ ಬಳಿ ಇಳಿಯಬಹುದು ಗರಿಷ್ಠ ಕರೆಂಟ್ ಸಾಮಾನ್ಯವಾಗಿ ಆಪ್ ಆಂಪ್ 50 ಮಿಲಿ ಆಂಪಿರ್ ಗಿಂತ ಹೆಚ್ಚು ತಲುಪಿಸಲು ಸಾಧ್ಯವಿಲ್ಲ ನಂತರ ನಾವು ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತವನ್ನು ನೋಡಿದ್ದೇವೆ ಇದು ವ್ಯತ್ಯಾಸದ ಗೈನ್ ಮತ್ತು ಸಾಮಾನ್ಯ ಮೋಡ್ ಗೈನ್ ನ ಅನುಪಾತವು ನಮ್ಮ ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತವಾಗಿದೆ ಎಂದು ನಮಗೆ ತಿಳಿದಿದೆ ಆಪ್ ಆಂಪ್ಸ್ ವ್ಯತ್ಯಾಸ ಮತ್ತು ಇನ್ ಪುಟ್ ಗಳನ್ನು ವರ್ಧಿಸಬೇಕು ಮತ್ತು ಸಾಮಾನ್ಯ ಮೋಡ್ ಲಾಭವನ್ನು ಅಲ್ಲ ಆದರೆ ವಾಸ್ತವದಲ್ಲಿ ಇದು ಸಾಮಾನ್ಯ ಮೋಡ್ ವೋಲ್ಟೇಜ್ ಆಗಿದ್ದರೂ ಸಹ ಒಳಹರಿವು ಒಂದೇ ಆಗಿದ್ದರೂ ಸಹ ಒಂದು ಸಣ್ಣ ಗೈನ್ ಇರುತ್ತದೆ CMRR ಈ ಸಾಮಾನ್ಯ ಮೋಡ್ ಗೇನ್ ಅನ್ನು Op amp ಎಷ್ಟು ಉತ್ತಮವಾಗಿದೆ ಕಡಿಮೆಗೊಳಿಸುತ್ತದೆ ಎಂದು ಹೇಳುತ್ತದೆ 741 CMRR 70 dB ನ ಕನಿಷ್ಟ ಪ್ರಕರಣವನ್ನು ಹೊಂದಿದೆ ಮತ್ತು ಸಾಮಾನ್ಯವಾಗಿ ಇದು 90 dB ಆಗಿದೆ ಅಂದರೆ 300000 ಆದಾಗ್ಯೂ ಕೆಲವು ಉಪಕರಣಗಳು ಮತ್ತು ವ್ಯತ್ಯಾಸ ಆಂಪ್ಲಿಫೈಯರ್ 300000 ಕ್ಕಿಂತ ಹೆಚ್ಚು CMRR ನ್ನು ಹೊಂದಿದೆ ಇದು LM7 4 1 ಗೆ 30000 ಆಗಿದೆ ಆದರೆ ಕೆಲವು ಆಂಪ್ಲಿಫೈಯರ್ಗಳಲ್ಲಿ ಕೆಲವು ಇನ್ಸ್ಟ್ರುಮೆಂಟೇಶನ್ ಮತ್ತು ಡಿಫರೆನ್ಸ್ ಆಂಪ್ಲಿಫೈಯರ್ಗಳ ಸಂದರ್ಭದಲ್ಲಿ ಇದು ಸುಮಾರು 300000 ಆಗಿದ್ದು ಇದು ನಿಜವಾಗಿಯೂ ಉತ್ತಮವಾದ CMRR ಆಗಿದ್ದು ಔಟ್ಪುಟ್ VD ಗೆ AD ಗೆ ಹತ್ತಿರವಾಗಿರುತ್ತದೆ ಹಿಂದೆ CMRR ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಈಗ ವಿದ್ಯುತ್ ಸರಬರಾಜು ನಿರಾಕರಣೆ ಅನುಪಾತpower supply rejection ratio ಏನೆಂದು ನೋಡೋಣ ಅದನ್ನು PSRR ಎಂದು ಕರೆಯಲಾಗುತ್ತದೆ ಡೇಟಾಶೀಟ್ನಲ್ಲಿ V ತಿಳಿದಿದ್ದರೆ ವಿದ್ಯುತ್ ಸರಬರಾಜು ನಿರಾಕರಣೆ ಅನುಪಾತವು ವಿದ್ಯುತ್ ಸರಬರಾಜು ವೋಲ್ಟೇಜ್ ನಿರಾಕರಣೆ ಅನುಪಾತವು ಏನೂ ಅಲ್ಲ ಆದರೆ ಆಪ್ ಆಂಪಿಯರ್ ಪವರ್ ಪಿನ್ಗಳಿಗೆಬರುವ ನೋಯ್ಸ್ ನ್ನು ಹೇಗೆ ಫಿಲ್ಟರ್ ಮಾಡುತ್ತದೆ ಎಂಬುದರ ಕುರಿತು ಅದು ಹೇಳುತ್ತದೆ ಆದ್ದರಿಂದ ಉದಾಹರಣೆಗೆ 120 ಹರ್ಟ್ಜ್ನಲ್ಲಿ 100 ಮಿಲಿ ವೋಲ್ಟ್ ಏರಿಳಿತದೊಂದಿಗೆ 12 ವೋಲ್ಟ್ ಪೂರೈಕೆ ಇದು Op amp ಸರ್ಕ್ಯೂಟ್ನಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ 90 6 dB ಯ PSRR ಅನ್ನು ಹೊಂದಿದ್ದೇವೆ ಅದು 63000 ಆಗಿದೆ ಆದ್ದರಿಂದ ಇನ್ಪುಟ್ನಿಂದ ಕಂಡುಬರುವ ಏರಿಳಿತವು 63000 ಅಂಶದಿಂದ ಕಡಿಮೆಯಾಗುತ್ತದೆ ಆದ್ದರಿಂದ 100 ಮಿಲಿ ವೋಲ್ಟ್ಗಳ ಏರಿಳಿತ ಮತ್ತು 96 dB ಯ PSRR ನೊಂದಿಗೆ Op amp ಇನ್ಪುಟ್ 1 6 ಮೈಕ್ರೋ ವೋಲ್ಟ್ಗಳ ಏರಿಳಿತವನ್ನು ಹೊಂದಿರುತ್ತದೆ ಆದ್ದರಿಂದ Op amp ಗೆ ಯಾವುದೇ ಇನ್ಪುಟ್ ಇಲ್ಲದಿರುವಾಗಲೂ 100 ರಷ್ಟು ಗೈನ್ 160 ಮೈಕ್ರೋ ವೋಲ್ಟ್ಗಳ ಏರಿಳಿತವನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ವಿದ್ಯುತ್ ಸರಬರಾಜನ್ನು ಚೆನ್ನಾಗಿ ಫಿಲ್ಟರ್ ಮಾಡುವುದು ಮತ್ತು ಉತ್ತಮ PSRR ಅನ್ನು ಹೊಂದಲು ಇದು ಅಗತ್ಯವಾಗಿರುತ್ತದೆ ಆದ್ದರಿಂದ ಕೆಲವು ಸರ್ಕ್ಯೂಟ್ಗಳಲ್ಲಿ ನೀವು ಉತ್ತಮ ವಿದ್ಯುತ್ ಸರಬರಾಜು ವೋಲ್ಟೇಜ್ ಪತ್ತೆ ಅನುಪಾತವನ್ನು ಹೊಂದಿರುವ ವಿದ್ಯುತ್ ಸರಬರಾಜನ್ನು ಬಳಸಬೇಕು ಆದ್ದರಿಂದ ವಿದ್ಯುತ್ ಸರಬರಾಜಿಗೆ ಬರುವ ನೋಯ್ಸಿ ಸರಿಯಾಗಿ ನೋಡಿಕೊಳ್ಳಲಾಗುತ್ತದೆ ಮತ್ತು ಸಾಮಾನ್ಯವಾಗಿ 120 ಹರ್ಟ್ಜ್ನಲ್ಲಿ ಸೂಚಿಸಲಾಗುತ್ತದೆ ಆದರೆ ಇದು ಹೆಚ್ಚಿನ ಆವರ್ತನದಲ್ಲಿ ಕಡಿಮೆಯಾಗುತ್ತದೆ ಇದು ವಿದ್ಯುತ್ ಸರಬರಾಜು ವೋಲ್ಟೇಜ್ ನಿರಾಕರಣೆ ಅನುಪಾತವಾಗಿದೆ ಅಸ್ಥಿರ ಪ್ರತಿಕ್ರಿಯೆ ಎಂದರೇನು ಅಸ್ಥಿರ ಪ್ರತಿಕ್ರಿಯೆಯು Op amp ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸುತ್ತದೆ ಎಂಬ ಕಲ್ಪನೆಯನ್ನು ನೀಡುತ್ತದೆ ಅಲ್ಲಿಯೇ ಅದು ಅಸ್ಥಿರವಾಗಿದೆ ಅಂದರೆ ಏರಿಕೆಯ ಸಮಯವು ಸಿಗ್ನಲ್ನ 10 ಪ್ರತಿಶತದಿಂದ 90 ಪ್ರತಿಶತಕ್ಕೆ ಹೋಗಲು ತೆಗೆದುಕೊಳ್ಳುವ ಸಮಯವಾಗಿರಬಹುದು ಎಷ್ಟು ವೇಗವಾಗಿ Op amps ಗೆ ಇನ್ಪುಟ್ ಅನ್ನು ಅನ್ವಯಿಸಿದರೆ ಔಟ್ಪುಟ್ ನಲ್ಲಿನ ಬದಲಾವಣೆಯನ್ನು ಅಷ್ಟು ವೇಗವಾಗಿ ನೋಡಬಹುದು 10 ಸೆಕೆಂಡ್1 ಸೆಕೆಂಡ್ ಮಿಲಿಸೆಕೆಂಡ್ಗಳ ವಿಳಂಬಆಗಿರಬಹುದು ಅದು ಅಸ್ಥಿರ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಅಸ್ಥಿರ ಪ್ರತಿಕ್ರಿಯೆಯು ವೇಗವಾಗಿದ್ದರೆ ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆಯನ್ನು ನೋಡಲು ನಿರಂತರವಾಗಿ ಸಾಧ್ಯವಾಗುತ್ತದೆ ಇನ್ನು ಸ್ಲೀವ್ ರೇಟ್ ಎಂದು ಕರೆಯಲ್ಪಡುವ ಇನ್ನೂ ಕೆಲವು ವಿಷಯಗಳನ್ನು ನೋಡೋಣ ಆಪ್ ಆಂಪಿಯರ್ ಎಷ್ಟು ವೇಗವಾಗಿ ಬದಲಾಗುವುದನ್ನು ಸ್ಲಿವ್ ರೇಟ್ ಎನ್ನುವರು ಇದನ್ನು ಪ್ರತಿ ಮೈಕ್ರೊಸೆಕೆಂಡ್ ಗೆ ವೋಲ್ಟ್ಗಳಲ್ಲಿ ಅಳೆಯಲಾಗುತ್ತದೆ ಇದು ಗರಿಷ್ಠ ಆವರ್ತನ ಮತ್ತು ಅಂಪ್ಲಿಟ್ಯುಡ್ ಸಂಕೇತದ ಕಲ್ಪನೆಯನ್ನು ನೀಡುತ್ತದೆ ಔಟ್ಪುಟ್ ಅಸ್ಪಷ್ಟತೆ ಇಲ್ಲದೆ ನಿಭಾಯಿಸಬಲ್ಲದು 741 LM741 ನಲ್ಲಿ ಸಾಮಾನ್ಯವಾಗಿ ಸ್ಲೀವ್ ದರವು ಪ್ರತಿ ಮೈಕ್ರೋಸೆಕೆಂಡ್ ಗೆ ಸುಮಾರು 0 5 ವೋಲ್ಟ್ಗಳ ನಡುವೆ ಇರುತ್ತದೆ ಈಗ 10 ಕಿಲೋ ಹರ್ಟ್ಜ್ 10 ವೋಲ್ಟ್ ಪೀಕ್ ಟು ಪೀಕ್ ಸೈನ್ ವೇವ್ ಅನ್ನು ಔಟ್ಪುಟ್ನಲ್ಲಿ ಹೊಂದಿದ್ದರೆ ವೋಲ್ಟೇಜ್ ಅದನ್ನು 0 ಕ್ರಾಸಿಂಗ್ನಂತೆ ಬದಲಾಯಿಸುವ ವೇಗದ ಬಿಂದು ಬದಲಾವಣೆಯ ದರ dVdt ಪ್ರತಿ ಮೈಕ್ರೋಸೆಕೆಂಡ್ಗಳಿಗೆ 0 63 ವೋಲ್ಟ್ಗಳು ಆದ್ದರಿಂದ ಪ್ರತಿ ಮೈಕ್ರೋಸೆಕೆಂಡ್ಗೆ 0 63 ವೋಲ್ಟ್ಗಳು 0 5 ವೋಲ್ಟ್ಗಳ ವಿಶಿಷ್ಟ ಮೌಲ್ಯವನ್ನು ಡೇಟಾಶೀಟ್ನಲ್ಲಿಯೇ ಹೊಂದಿರುವುದರಿಂದ 10 ವೋಲ್ಟ್ಗಳ ಪೀಕ್ನಿಂದ ಪೀಕ್ ಸೈನ್ ವೇವ್ 0 ಕ್ರಾಸಿಂಗ್ಗಳಲ್ಲಿ ಅಸ್ಪಷ್ಟತೆಯನ್ನು ಹೊಂದುವ ಉತ್ತಮ ಅವಕಾಶವಿದೆ ಅಸ್ಪಷ್ಟತೆ ಇಲ್ಲದೆ ಕಾರ್ಯನಿರ್ವಹಿಸುವ ಮಾರ್ಗವೆಂದರೆ ವೋಲ್ಟೇಜ್ ಅನ್ನು ಕಡಿಮೆ ಮಾಡುವುದು ಅಥವಾ ಪಡೆದ ಆವರ್ತನವನ್ನುfrequency ಕಡಿಮೆ ಮಾಡುವುದು ಆದ್ದರಿಂದ ಆದ್ದರಿಂದ ಔಟ್ಪುಟ್ ಪ್ರತಿ ಮೈಕ್ರೊಸೆಕೆಂಡಿಗೆ 0 63 ವೋಲ್ಟ್ಗಳಾಗಿದ್ದರೆ ಸ್ಲೀವ್ ದರವು ಮೈಕ್ರೊಸೆಕೆಂಡಿಗೆ 0 5 ಮೈಕ್ರೋಸೆಕೆಂಡ್ ವೋಲ್ಟ್ ಆಗಿರಬೇಕು ನಂತರ ಅಲ್ಲಿ ಔಟ್ ಪುಟ್ 0 ಕ್ರಾಸಿಂಗ್ ನಲ್ಲಿ ಅಸ್ಪಷ್ಟ ಆಗುವ ಸಾಧ್ಯತೆ ಇದೆ ಮತ್ತು ನಮಗೆ ಅಗತ್ಯವಿರುವ ಯಾವುದೇ ಅಸ್ಪಷ್ಟತೆ ಇಲ್ಲದ ಆಪ್ ಆಂಪ್ ಅನ್ನು ಪಡೆಯಲು ವೋಲ್ಟೇಜ್ ಅನ್ನು ಕಡಿಮೆ ಮಾಡುವುದು ಮತ್ತು ಆವರ್ತನವನ್ನು ಕಡಿಮೆ ಮಾಡಬೇಕು ಮತ್ತೆ LM741 ಅನ್ನು ಕಡಿಮೆ Op amp ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ನ್ಯಾನೊಸೆಕೆಂಡ್ಗೆ 1 ವೋಲ್ಟ್ನ ಹೆಚ್ಚಿನ ದರದೊಂದಿಗೆ Op amp ಅನ್ನು ಪಡೆಯಬಹುದು ಮುಂದೆ ಒಂದು ಬ್ಯಾಂಡ್ವಿಡ್ತ್ ಅಥವಾ ಗೇನ್ ಬ್ಯಾಂಡ್ವಿಡ್ತ್ ಉತ್ಪನ್ನವನ್ನು ನೋಡೋಣ Op amp ನ ಪ್ರಮುಖ ಗುಣಲಕ್ಷಣಗಳು ಸಣ್ಣ ಸಿಗ್ನಲ್ಗಳಿಗೆ ಆವರ್ತನದ ಕ್ರಿಯೆಯಾಗಿ ಗೈನ್ ಪಡೆಯುವುದು ಅದು ಔಟ್ಪುಟ್ ಸ್ಲಿವ್ ರೇಟ್ನಿಂದ ಅನಿಯಮಿತವಾಗಿರುತ್ತದೆ LM741 1 ಮೆಗಾಹರ್ಟ್ಜ್ ಗೈನ್ ಬ್ಯಾಂಡ್ವಿಡ್ತ್ ಉತ್ಪನ್ನವನ್ನು ಹೊಂದಿದೆ ಇದರರ್ಥ ಒಂದು ಮೆಗಾ ಹರ್ಟ್ಜ್ ಇನ್ಪುಟ್ನೊಂದಿಗೆ ಗರಿಷ್ಠ ಗೈನ್ 1 ಆಗಿದೆ ಆದರೆ ವಾಸ್ತವವಾಗಿ ಈಗೈನ್ 1 ಕ್ಕಿಂತ ಕಡಿಮೆಯಿರುತ್ತದೆ ಏಕೆಂದರೆ ಉತ್ಪನ್ನದ ಗೈನ್ ಅನ್ನು ಮೂರು dBಡೆಸಿಬಲ್ 0 3 dB ಪಾಯಿಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ನಾವು ಈಗಾಗಲೇ 3 dB ಅಥವಾ ಅದು ಏನೆಂದು ನೋಡಿದ್ದೇವೆ ವೋಲ್ಟೇಜ್ ಅದರ ಮೂಲ ಮೌಲ್ಯದ ಸರಿ ಸುಮಾರು 0 707 ಇಳಿಯುತ್ತದೆ ಇನ್ಪುಟ್ ಸಿಗ್ನಲ್ 100 ಕಿಲೋ ವ್ಯಾಟ್ಗಳಾಗಿದ್ದರೆ ಗರಿಷ್ಠ ಲಾಭವು 10 ಆಗಿರುತ್ತದೆ ಆದರೆ ಇದು 10 kilohertz ಆಗಿದ್ದರೆ ಇನ್ಪುಟ್ ಗರಿಷ್ಠ ಲಾಭವು 10 ಆಗಿರುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು ನಿಮ್ಮ ಬ್ಯಾಂಡ್ ವಿಡ್ತ್ ಅಥವಾ ಬ್ಯಾಂಡ್ ಗೇನ್ ಬ್ಯಾಂಡ್ವಿಡ್ತ್ ಆಗಿದೆ ಉತ್ಪನ್ನ ಪೂರೈಕೆಯ ಕರೆಂಟ್ ಬಗ್ಗೆ ಆಪ್ ಆಂಪಿಯರ್ನಲ್ಲಿ ಯಾವುದೇ ಲೋಡ್ ಆಗದಿದ್ದಾಗ ವಿದ್ಯುತ್ ಸರಬರಾಜಿನಿಂದ ಪಡೆಯಲಾಗುತ್ತದೆ ಆದ್ದರಿಂದ ಆಪ್ ಆಂಪ್ಗೆ ಯಾವುದೇ ಲೋಡ್ ಇಲ್ಲದಿದ್ದಾಗ ಎಳೆಯುವ ವಿದ್ಯುತ್ ಕರೆಂಟ್ ಆದ್ದರಿಂದ ಇದು ನಿಮ್ಮ ಪೂರೈಕೆಯ ವಿದ್ಯುತ್ ಕರೆಂಟ್ ಆಗಿದೆ 10 ಮೈಕ್ರೊ ಆಂಪಿಯರ್ಗಿಂತ ಕಡಿಮೆಯಿರುವ ಆಪ್ ಆಂಪಿಯರ್ಗಳು ಲಭ್ಯವಿವೆ ಸಾಮಾನ್ಯವಾಗಿ ವೇಗವಾದ ಆಪ್ ಆಂಪಿಯರ್ ಹೆಚ್ಚು ಶಕ್ತಿಯಲ್ಲಿ ಚಲಿಸುತ್ತದೆ ಇದು ಸ್ಪಷ್ಟವಾಗಿದೆ ಆದ್ದರಿಂದ ಇವುಗಳು ಡೇಟಾಶೀಟ್ನಲ್ಲಿ ನೋಡುತ್ತಿರುವ ಕೆಲವು ನಿಯತಾಂಕಗಳಾಗಿವೆ ಆದ್ದರಿಂದ ತ್ವರಿತವಾಗಿ ಡೇಟಾಶೀಟ್ನಲ್ಲಿನ ನಿಯತಾಂಕಗಳು ನಿಖರವಾಗಿ ಎಲ್ಲಿವೆ ಎಂದು ನೋಡಿದರೆ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಬಹುದು ಹಿಂತಿರುಗಿ ಮತ್ತು ಡೇಟಾ ಶೀಟ್ನಲ್ಲಿ ನೀಡಲಾದ ನಿಯತಾಂಕಗಳು ಅಥವಾ ಗುಣಲಕ್ಷಣಗಳನ್ನು ನಾವು ಅರ್ಥಮಾಡಿಕೊಳ್ಳುತ್ತಿದ್ದೇವೆಯೇ ಎಂದು ನೋಡಿ LM741 ಡೇಟಾ ಶೀಟ್ನಲ್ಲಿ ನೀಡಲಾದ ನಿಯತಾಂಕಗಳು ಅಥವಾ ಗುಣಲಕ್ಷಣಗಳು ಯಾವುವು ಎಂಬುದನ್ನು ಮತ್ತೊಮ್ಮೆ ನೋಡೋಣ ಮತ್ತು ನಾವು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ಕೊನೆಗೊಳಿಸುತ್ತೇವೆ ಆದ್ದರಿಂದ ಮತ್ತೊಮ್ಮೆ ಸ್ಲೈಡ್ ಅನ್ನು ನೋಡೋಣ ಈಗ ಗುಣಲಕ್ಷಣಗಳ ಪೂರೈಕೆ ವೋಲ್ಟೇಜ್ಗೆ ನೋಡಿದರೆ ಈ ಔಟ್ಪುಟ್ ಅನ್ನು ನೋಡುತ್ತೇವೆ ಆದ್ದರಿಂದ ನಾವು ವಿದ್ಯುತ್ ಪ್ರಸರಣ ತಾಪಮಾನದ power dissipation temperature ಶ್ರೇಣಿಯನ್ನು ನೋಡಿದೆವು ಈಗ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಇಲ್ಲಿ ನೋಡಿದರೆ ಅದು ನಮಗೆ ತಿಳಿದಿದೆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಪರಿಣಾಮವನ್ನು ನಾವು ಹೇಗೆ ಸರಿದೂಗಿಸಬಹುದು ನಾವು ಆಫ್ಸೆಟ್ ಕರೆಂಟ್ನ ಪರಿಣಾಮವನ್ನು ಸರಿದೂಗಿಸಬಹುದು ಬಯಾಸ್ ಕರೆಂಟ್ನ ಪರಿಣಾಮವನ್ನು ಸರಿದೂಗಿಸಬಹುದು ಇನ್ಪುಟ್ ಪ್ರತಿರೋಧ ಎಂದರೇನು ಇನ್ಪುಟ್ ವೋಲ್ಟೇಜ್ ಶ್ರೇಣಿ ಏನು ಔಟ್ಪುಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎಂದರೇನು ವೋಲ್ಟೇಜ್ ಸ್ವಿಂಗ್ ಎಂದರೇನು ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತ ಎಂದರೇನು ವಿದ್ಯುತ್ ಸರಬರಾಜು ನಿರಾಕರಣೆ ಅನುಪಾತಏನು ಸ್ಲಿವ್ ದರ ಏನು ಬ್ಯಾಂಡ್ವಿಡ್ತ್ ಎಂದರೇನು ವಿದ್ಯುತ್ ಶಕ್ತಿ ಬಳಕೆ ಏನು ಪೂರೈಕೆ ಕರೆಂಟ್ ಎಂದರೇನು ಈಗ ನಾವು ಸ್ಲೈಡ್ಗಳಲ್ಲಿ ಎಲ್ಲವನ್ನೂ ನೋಡಬಹುದು ಅದೇ ರೀತಿಯಲ್ಲಿ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ವೋಲ್ಟೇಜ್ ಡ್ರಿಫ್ಟ್voltage drift CMRR ಏಕೆಂದರೆ CMRR ps ನಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ನಿರಾಕರಣೆ ಅನುಪಾತದ ಔಟ್ಪುಟ್ ಮೂಲ ಕವರೇಜ್ ಸರ್ಕ್ಯೂಟ್ ಕರೆಂಟ್coverage circuit current ಈಗ ಕೊಟ್ಟಿರುವ ಡೇಟಾಶೀಟ್ ನಿಂದ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಡೇಟಾಶೀಟ್ನಲ್ಲಿ ಕನಿಷ್ಠ ಕೆಲವು ನಿಯತಾಂಕಗಳನ್ನು ನೀವು ಡೇಟಾಶೀಟ್ ಅನ್ನು ತೆರೆದಾಗ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ಕಲ್ಪನೆ ಅದು ಅದೇ ಸಮಯದಲ್ಲಿ ನಿರ್ದಿಷ್ಟ IC ಗಾಗಿ ಆರ್ಡರ್ ಮಾಡುವ ಮಾಹಿತಿಯನ್ನು ಡೇಟಾ ಶೀಟ್ನಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಡೇಟಾಶೀಟ್ ಅನ್ನು ತೆರೆದಾಗ ಅದರಲ್ಲಿ ನೀಡಲಾದ ಗುಣಲಕ್ಷಣಗಳ ನಿಯತಾಂಕಗಳು ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ನಮ್ಮ ಔಟ್ಪುಟ್ ಅನ್ನು ಸರಿದೂಗಿಸಲು ಈ ಗುಣಲಕ್ಷಣಗಳನ್ನು ಹೇಗೆ ಬಳಸಬೇಕೆಂದು ನಾವು ಅರ್ಥಮಾಡಿಕೊಳ್ಳಬಹುದು ನಮ್ಮ ಔಟ್ಪುಟ್ 0 ಆಗಿರಬೇಕು ಅಥವಾ ಔಟ್ಪುಟ್ ಅನ್ನು ಶೂನ್ಯ ಗೊಳಿಸಬೇಕು ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಇನ್ಪುಟ್ ಆಫ್ಸೆಟ್ ಕರೆಂಟ್ಅನ್ನು ಹೇಗೆ ಎದುರಿಸಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎರಡೂ ಟರ್ಮಿನಲ್ಗಳು ಗ್ರೌಂಡ್ ಆಗಿರುವಾಗ ಔಟ್ಪುಟ್ ವೋಲ್ಟೇಜ್ ಅನ್ನು ನಾವು ಹೇಗೆ ರದ್ದುಗೊಳಿಸಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ನಾನು ತಾಪಮಾನವನ್ನು ಬದಲಾಯಿಸಿದರೆ ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆಯು ನಿರ್ದಿಷ್ಟ ತಾಪಮಾನದಲ್ಲಿ ಆಫ್ಸೆಟ್ ಆಗಿದ್ದರೂ ಸಹ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಪ್ಲಾಟ್ಗಳು ಅಥವಾ ಆವರ್ತನವು ಒಟ್ಟಾರೆ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಅರ್ಥಮಾಡಿಕೊಳ್ಳಲು ಬಹಳಷ್ಟು ವಿಷಯಗಳಿವೆ ಕಲಿಯಲು ಬಹಳಷ್ಟು ವಿಷಯಗಳಿವೆ ಮತ್ತು ಆಪರೇಷನಲ್ ಆಂಪ್ಲಿಫಯರ್ ಎಂದು ಕರೆಯಲ್ಪಡುವ ಈ ನಿರ್ದಿಷ್ಟ ಆಂಪ್ಲಿಫೈಯರ್ ಅನ್ನು ಅರ್ಥಮಾಡಿಕೊಳ್ಳಲು ನಾವು ಅದರಿಂದ ಕೆಲವು ವಿಷಯಗಳನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಕೋರ್ಸ್ಗಾಗಿ ನೀವು ಸಂಪೂರ್ಣ ಉಪನ್ಯಾಸಗಳ ಸರಣಿಯ ಮೂಲಕ ನೋಡಿದರೆ ಈ ನಿರ್ದಿಷ್ಟ ಥಿಯರಿ ಕ್ಲಾಸ್ಗಾಗಿ ವಿಶೇಷವಾಗಿ ಆಪರೇಷನಲ್ ಆಂಪ್ಲಿಫಯರ್ ಕ್ಷೇತ್ರದಲ್ಲಿ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀವು ತಿಳಿಯುವಿರಿ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಇಂಡಿಕೇಟರ್ ಸರ್ಕ್ಯೂಟ್ ನೀಡಿದಾಗ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಹೇಗೆ ತಿಳಿಯುವಿರಿ ಮತ್ತು ಪ್ರಕ್ರಿಯೆಯ ಹರಿವು ಏನು ಅಥವಾ ಇಂಡಿಕೇಟರ್ ಸರ್ಕ್ಯೂಟ್ ಸಾಧನವನ್ನು ಹೇಗೆ ತಯಾರಿಸಬಹುದು ಎಂದು ಕೇಳಿದರೆ ನೀವು ಅದನ್ನು ಹೇಳಲು ಸಾಧ್ಯವಾಗುತ್ತದೆ ಪ್ರಕ್ರಿಯೆಯ ಹರಿವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಈಗ ನಮಗೆ ತಿಳಿದಿದೆ ಸಿಲಿಕಾನ್ ಡೈಆಕ್ಸೈಡ್ ಅನ್ನು ಹೇಗೆ ಬೆಳೆಸಬಹುದು ಎಂದು ತಿಳಿದಿದೆ ಲೋಹವನ್ನು ಹೇಗೆ ಠೇವಣಿ ಮಾಡಬಹುದು ಎಂದು ನಮಗೆ ತಿಳಿದಿದೆ ಲಿಥೋಗ್ರಫಿಯನ್ನು ಹೇಗೆ ಮಾಡಬಹುದು ಎಂದು ನಮಗೆ ತಿಳಿದಿದೆ MOSFET ಅನ್ನು ಹೇಗೆ ತಯಾರಿಸಲಾಗಿದೆ ಎಂದು ನಮಗೆ ತಿಳಿದಿದೆ N ಚಾನಲ್ ಅನ್ನು ತಯಾರಿಸಬಹುದು ನಾವು P ಚಾನಲ್ ಅನ್ನು ತಯಾರಿಸಬಹುದು ನಮಗೆ ಡಿಪ್ಲಿಷನ್ MOSFET ತಿಳಿದಿದೆ ನಮಗೆ n MOSFET ಮತ್ತು MOSFET ಗಳ ಅಪ್ಲಿಕೇಶನ್ ತಿಳಿದಿದೆ ಇದು ಡ್ರೈನ್ ಗುಣಲಕ್ಷಣಗಳು ವರ್ಗಾವಣೆ ಗುಣಲಕ್ಷಣಗಳುಕರೆಂಟ್ ಮಿರ್ರರ್ ತಿಳಿದಿದೆ CMOS ಕನಿಷ್ಠ ಗೇಟ್ ಅಲ್ಲದಿದ್ದರೂ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಸಿದ್ಧಾಂತದ ಹೊರತಾಗಿ 30 ಘಂಟೆಗಳ ಈ ಅಲ್ಪಾವಧಿಯಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿ ಕವರ್ ಮಾಡಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ಹೇಗೆ ಬಳಸುವುದು ಮತ್ತು ಪ್ರಯೋಗಗಳನ್ನು ಹೇಗೆ ನಿರ್ವಹಿಸುವುದು ಎಂಬ ಕಲ್ಪನೆಯನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಸಿದ್ಧಾಂತವು ಹೇಗೆ ಇದೆ ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ನಾವು ಕೆಲವು ಸಿಮ್ಯುಲೇಶನ್ಗಳನ್ನು ಮಾಡುತ್ತೇವೆ ಮತ್ತು ನಾವು ಬ್ರೆಡ್ಬೋರ್ಡ್ನಲ್ಲಿಕೆಲವು ಪ್ರಯೋಗಗಳನ್ನು ಮಾಡುತ್ತೇವೆ ಅದರೊಂದಿಗೆ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ನೋಡುತ್ತೇನೆ ಅಲ್ಲಿಯವರೆಗೆ ನೀವು ನೋಡಿಕೊಳ್ಳಿ ಬೈ